ಹಲೋ ಮೃದು ಕೌಶಲ್ಯ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ನನ್ನ ಕೋರ್ಸ್ಗೆ ಮತ್ತೆ ಸ್ವಾಗತ ನಾನು ಇದನ್ನು ಐ ಐ ಟಿ ಕಾನ್ಪುರದ ಎನ್ಪಿಟಿಇಎಲ್ ಮೂಕ್ನಿಂದ ನೀಡುತ್ತಿದ್ದೇನೆ ನಾನು ಐ ಐ ಟಿ ಕಾನ್ಪುರದ ಮಾನವಿಕ ಮತ್ತು ಸಾಮಾಜಿಕ ವಿಜ್ಞಾನ ವಿಭಾಗದ ರವಿ ಚಂದ್ರನ್ ಈ ವಾರದ ಸಂಖ್ಯೆ 7 ಮಾಡ್ಯೂಲ್ ಸಂಖ್ಯೆ 5 ಮತ್ತು ಉಪನ್ಯಾಸ ಸಂಖ್ಯೆ 41 ಈ ಮಾಡ್ಯೂಲ್ನಲ್ಲಿ ಸಂದರ್ಶನ ಕೌಶಲ್ಯಗಳಿಗೆ ಸೂಕ್ತವಾದ ದೇಹ ಭಾಷೆಯ ಮೇಲೆ ಅಥವಾ ದೇಹ ಭಾಷೆಯನ್ನು ಬಳಸಿಕೊಂಡು ಸಂದರ್ಶನದಲ್ಲಿ ಯಶಸ್ಸನ್ನು ಪಡೆಯಲು ನೀವು ಏನು ಮಾಡಬೇಕು ಎಂಬುದರ ಮೇಲೆ ನಾವು ಗಮನ ಹರಿಸುತ್ತೇವೆ ಹಿಂದಿನ ಉಪನ್ಯಾಸವನ್ನು ತ್ವರಿತವಾಗಿ ಮರುಪರಿಶೀಲಿಸೋಣ ಅಮೌಖಿಕ ಸೂಚನೆಗಳನ್ನು ಅರ್ಥೈಸಿಕೊಳ್ಳುವ ಬಗ್ಗೆ ಮಾತನಾಡಿದ್ದೇನೆ ಮತ್ತು ನಂತರ ನಾನು ಮೆಹ್ರಾಬಿಯನ್ ಮೂರು ಪ್ರಾಥಮಿಕ ಆಯಾಮಗಳ ಪರಿಭಾಷೆಯಲ್ಲಿ ಉಲ್ಲೇಖಿಸಿದ್ದನ್ನು ಪ್ರಾರಂಭಿಸಿದೆ ನಮ್ಮ ಇಷ್ಟ ಮತ್ತು ಇಷ್ಟಪಡದಿರುವಿಕೆಯನ್ನು ಸೂಚಿಸುವ ಮಧ್ಯಸ್ಥಿಕೆ ನಾವು ಹತ್ತಿರ ಹೋಗುತ್ತೇವೆ ಅಥವಾ ನಾವು ಹಿಂತೆಗೆದುಕೊಳ್ಳುತ್ತೇವೆ ಪ್ರಚೋದನೆಯು ಚೈತನ್ಯದ ಭಾವವಾಗಿದೆ ಅದು ಶಕ್ತಿಯ ಸಮತೋಲನವಾಗಿದೆ ನಮ್ಮ ದೇಹಭಾಷೆಯನ್ನು ನಾವು ವಿತರಿಸುವ ವಿಧಾನದಿಂದಲೂ ಶಕ್ತಿಯ ರಚನೆಯು ಸೂಚಿಸಲ್ಪಡುತ್ತದೆ ಅವರು ಸಂದರ್ಭ ಸಮೂಹ ಮತ್ತು ಬದಲಾವಣೆ ಎಂಬ ಮೂರು ಸಿ ಗಳನ್ನು ಸೇರಿಸಿದರು ವ್ಯಕ್ತಿಯ ದೇಹಭಾಷೆಯನ್ನು ನಿರ್ಧರಿಸುವಾಗ ನಡವಳಿಕೆಯಲ್ಲಿನ ಬದಲಾವಣೆಯ ಮೇಲೆ ನೀವು ಗಮನ ಹರಿಸಬೇಕಾಗಿದೆ ನಂತರ ಅಮೌಖಿಕ ಸಂವಹನವನ್ನು ಅಧ್ಯಯನ ಮಾಡುವ ಸವಾಲುಗಳ ಕುರಿತು ಚರ್ಚೆಯನ್ನು ನೋಡಿದೆವು ಏಕೆಂದರೆ ಅದು ಅಸ್ಪಷ್ಟವಾಗಿದೆ ಅದು ನಿರಂತರವಾಗಿದೆ ಅದು ಮಲ್ಟಿಚಾನಲ್ ಆಗಿದೆ ಮತ್ತು ಅದು ಸಂಸ್ಕೃತಿ ಆಧಾರಿತವಾಗಿದೆ ಕೊನೆಯಲ್ಲಿ ನೀವು ಸಂಯೋಜಿಸಬೇಕಾದ ಒಂದೇ ಒಂದು ಅಂಶವನ್ನು ನೋಡುವ ಮೂಲಕ ತೀರ್ಮಾನಕ್ಕೆ ಬರಬೇಡಿ ಎಂದು ನಿಮಗೆ ಸ್ವಲ್ಪ ಎಚ್ಚರಿಕೆಯನ್ನು ನೀಡುವ ಮೂಲಕ ನಾನು ಮುಕ್ತಾಯಗೊಳಿಸಿದೆ ತಾಪಮಾನ ಹವಾಮಾನ ಇತರ ಎಲ್ಲಾ ಬಾಹ್ಯ ಅಂಶಗಳನ್ನು ಪರಿಗಣಿಸಿ ಮತ್ತು ನೀವು ವ್ಯಕ್ತಿಯ ನೋಟವನ್ನು ನೋಡುವ ಮೂಲಕ ತೀರ್ಮಾನಕ್ಕೆ ಬರಬಾರದು ಏಕೆಂದರೆ ಅದು ಮೋಸ ಮಾಡಬಹುದು ಸಮರ್ಥ ಸಂವಹನಕಾರರಾಗಲು ಬಯಸಿದರೆ ನೀವು ಏನು ಮಾಡಬೇಕು ನಿಮ್ಮ ನಕಾರಾತ್ಮಕ ಅಭಿವ್ಯಕ್ತಿಗಳನ್ನು ನಿಯಂತ್ರಿಸಲು ನೀವು ಜಾಗೃತಿಯನ್ನು ಹೊಂದಿರಬೇಕು ಎಂದು ನಾನು ಹೇಳಿದೆ ಈ ಕೋರ್ಸ್ನ ಮೂಲಕ ಜಾಗೃತಿ ಮೂಡಿಸಲಾಗಿದೆ ವಿಶೇಷವಾಗಿ ಈ ವಾರ ಸಂಪೂರ್ಣ ಗಮನವು ನಿಮಗೆ ಆ ರೀತಿಯ ಜಾಗೃತಿಯನ್ನು ನೀಡುವ ಗುರಿಯನ್ನು ಹೊಂದಿತ್ತು ಆದರೆ ಪರಿಸರದಿಂದ ವಿಷಯಗಳನ್ನು ತೆರೆಯುವ ಮೂಲಕ ನಿಮ್ಮ ಸ್ವಂತ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುತ್ತಲೇ ಇರಿ ಸಕಾರಾತ್ಮಕ ದೇಹಭಾಷೆಯೊಂದಿಗೆ ಸಂಬಂಧ ಹೊಂದಿರುವ ನಡವಳಿಕೆಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಿ ನಿರ್ದಿಷ್ಟವಾಗಿ ನಗು ತೆರೆದ ಭಂಗಿ ಸ್ಪರ್ಶ ಕಣ್ಣಿನ ಸಂಪರ್ಕ ಸನ್ನೆಗಳು ಮತ್ತು ತಲೆಯಾಡಿಸುವಿಕೆಯಂತಹ ಸಕಾರಾತ್ಮಕ ದೇಹ ಭಾಷೆಯ ನಡವಳಿಕೆಯ ಅಂಶಗಳನ್ನು ಅಭಿವೃದ್ಧಿಪಡಿಸಬೇಕೆಂದು ನಾನು ಬಯಸುತ್ತೇನೆ ಅದರ ಕೊನೆಯಲ್ಲಿ ಸಂದರ್ಶನಗಳಿಗೆ ಸೂಕ್ತವಾದ ದೇಹ ಭಾಷೆಯ ಅಭಿವ್ಯಕ್ತಿಗಳನ್ನು ನಾವು ನೋಡುತ್ತೇವೆ ಎಂದು ನಾನು ಹೇಳಿದೆ ಈಗ ನಾನು ಸಂದರ್ಶನಕ್ಕಾಗಿ ದೇಹಭಾಷೆಯನ್ನು ಅಭಿವೃದ್ಧಿಪಡಿಸುವುದು ಸಂದರ್ಶನವು ಪ್ರಾರಂಭವಾಗುವ ಒಂದು ಗಂಟೆ ಮೊದಲು ಒಂದು ದಿನ ಮೊದಲು ಪ್ರಾರಂಭವಾಗುವುದಲ್ಲ ಎಂದು ನಾನು ನಿಮಗೆ ಹೇಳಬೇಕು ಇದು ಈಗಾಗಲೇ ಪ್ರಾರಂಭವಾಗಿರಬೇಕು ಏಕೆಂದರೆ ಇದು ಸಂದರ್ಶನಕ್ಕಿಂತ ಬಹಳ ಮುಂಚೆಯೇ ಪ್ರಾರಂಭವಾಗುತ್ತದೆ ವಾಸ್ತವವಾಗಿ ಪ್ರತಿ ದಿನವೂ ನಿಮಗೆ ಒಂದು ಅವಕಾಶವಾಗಿದೆ ಇದು ಉತ್ತಮ ಧನಾತ್ಮಕ ಭಾಷೆ ಮತ್ತು ಋಣಾತ್ಮಕ ಭಾಷೆ ಯಾವುದು ಎಂಬುದನ್ನು ಗಮನಿಸಲು ನಿಮಗೆ ಅವಕಾಶ ನೀಡುತ್ತದೆ ಜೀವನದ ಅತ್ಯಂತ ಪ್ರಮುಖ ಕ್ಷಣವಾದ ಸಂದರ್ಶನಕ್ಕಾಗಿ ನೀವು ಎಲ್ಲಾ ಸಮಯದಲ್ಲೂ ತಯಾರಿ ನಡೆಸುತ್ತಿದ್ದೀರಿ ಕೇವಲ ಒಂದು ದಿನ ಮೊದಲು ನೀವು ದೇಹ ಭಾಷೆ ವೀಡಿಯೊವನ್ನು ನೋಡುತ್ತೀರಿ ಮತ್ತು ನಂತರ ನೀವು ಎಲ್ಲಾ ದೇಹ ಭಾಷೆಯ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುತ್ತೀರಿ ಎಂದು ಯೋಚಿಸಬೇಡಿ ನೀವು ಅದನ್ನು ನಿಮ್ಮ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳುತ್ತೀರಿ ಮತ್ತು ನಂತರ ನಿಮ್ಮ ಜೀವನದುದ್ದಕ್ಕೂ ದೇಹ ಭಾಷೆಯ ಅಂಶಗಳನ್ನು ಅಭಿವೃದ್ಧಿಪಡಿಸುತ್ತಲೇ ಇರುತ್ತೀರಿ ಮತ್ತು ಎಲ್ಲಾ ಸಮಯದಲ್ಲೂ ನೀವು ಸಂದರ್ಶನದಂತಹ ಪರಿಸ್ಥಿತಿಗೆ ಸಿದ್ಧರಾಗಿರುತ್ತೀರಿ ಎಂದು ನಿಮಗೆ ನೀಡುವ ನನ್ನ ಮೊದಲ ಮುನ್ನೆಚ್ಚರಿಕೆಯಾಗಿದೆ ಮತ್ತು ಇದು ಈಗಾಗಲೇ ಪ್ರಾರಂಭವಾಗಿದೆ ಎಂದು ನೆನಪಿಡಿ ನೀವು ಪರಸ್ಪರ ಸಂಬಂಧವನ್ನು ಪಡೆದ ಕ್ಷಣದಲ್ಲಿ ನಿಮ್ಮ ದೇಹ ಭಾಷೆಯನ್ನು ನೀವು ಎಷ್ಟು ಉತ್ತಮವಾಗಿ ಇಡಬಹುದು ಎಂಬುದನ್ನು ನೋಡೋಣ ಮೊದಲನೆಯದಾಗಿ ನೀವು ಮಾನಸಿಕವಾಗಿ ಸದೃಢರಾಗಬೇಕು ಎಂದರೆ ಆ ಕ್ಷಣದಿಂದ ನೀವು ಸಂದರ್ಶನದ ಸಭಾಂಗಣದಿಂದ ಹೊರಬರುವವರೆಗೆ ಅತ್ಯಂತ ಆತ್ಮವಿಶ್ವಾಸದ ಮನಸ್ಸಿನ ಚೌಕಟ್ಟನ್ನು ಹೊಂದಿರಬೇಕು ಕರೆ ಬಂದಾಗ ಶಾಂತವಾಗಿರಿ ಅಥವಾ ಅತಿಯಾದ ಆತ್ಮವಿಶ್ವಾಸಕ್ಕೆ ಒಳಗಾಗಬೇಡಿ ಎರಡೂ ಅಪಾಯಕಾರಿಯಾಗಿದ್ದು ತುಂಬಾ ಹೆದರುತ್ತಾರೆ ಮತ್ತು ನೀವು ಸಾಕಷ್ಟು ದುರಹಂಕಾರ ಮತ್ತು ಹೆಮ್ಮೆಯೊಂದಿಗೆ ಹೋದರೆ ನೀವು ಖಂಡಿತವಾಗಿಯೂ ನಿಮಗೆ ಅವಮಾನವಾಗಬಹುದು ಅವರು ಹುಡುಕುತ್ತಿರುವ ಅಭ್ಯರ್ಥಿಯಲ್ಲ ಎಂದು ನಿಮಗೆ ನೇರವಾಗಿ ಹೇಳಬಹುದು ಆದರೆ ನೀವು ನರ್ವಸ್ ಆಗಿದ್ದರೆ ಅದು ಸಹಜ ಮತ್ತು ಸಕಾರಾತ್ಮಕವಾಗಿದೆ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು ನಮ್ಮ ವ್ಯವಸ್ಥೆಯಲ್ಲಿ ಅಡ್ರಿನಾಲಿನ್ ನಂತಹ ಹಾರ್ಮೋನುಗಳನ್ನು ಉತ್ಪಾದಿಸಲು ನಿರ್ದಿಷ್ಟ ಪ್ರಮಾಣದ ಹೆದರಿಕೆಯ ಅಗತ್ಯವಿರುತ್ತದೆ ಎಂದು ನಾನು ಹಿಂದಿನ ಕೆಲವು ಉಪನ್ಯಾಸಗಳಲ್ಲಿ ಹೇಳಿದ್ದೇನೆ ಅದು ನಮಗೆ ಹೆಚ್ಚುವರಿ ಶಕ್ತಿ ಮತ್ತು ಹೆಚ್ಚುವರಿ ಆತ್ಮವಿಶ್ವಾಸದಿಂದ ಕೆಲಸ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಅಂತಹ ಭಯವನ್ನು ನೀವು ನಿಯಂತ್ರಿಸಬಹುದಾದರೆ ಅದು ನಿಮಗೆ ದೊಡ್ಡ ಯಶಸ್ಸನ್ನು ಖಾತ್ರಿಪಡಿಸುತ್ತದೆ ನೀವು ಮಾತ್ರ ಹೇಗೆ ನಿಯಂತ್ರಿಸಬೇಕೆಂದು ಕಲಿಯಬೇಕು ಇದರ ಬಗ್ಗೆ ನಾನು ಹೆಚ್ಚು ಗಮನ ಹರಿಸುವುದಿಲ್ಲ ಮತ್ತು ನೀವು ನಕಾರಾತ್ಮಕ ಜನರಿಂದ ದೂರವಿರಬೇಕು ನಕಾರಾತ್ಮಕ ಚಿಂತಕರು ನಿಮ್ಮನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಾರೆ ಮತ್ತು ನೀವು ಏನು ಮಾಡುತ್ತೀರೋ ಅದನ್ನು ಮಾಡಲು ನಿಮಗೆ ಸಾಧ್ಯವಾಗುವುದಿಲ್ಲ ವಿಶೇಷವಾಗಿ ಸಂದರ್ಶನದ ಹಿಂದಿನ ರಾತ್ರಿ ನಿಮ್ಮ ಹಿತೈಷಿಗಳೊಂದಿಗೆ ಸ್ಕೈಪ್ನಲ್ಲಿರುವ ವ್ಯಕ್ತಿಯೊಂದಿಗೆ ಮಾತನಾಡಿ ಅಥವಾ ನಿಮ್ಮ ಸುತ್ತಮುತ್ತ ಇರುವ ವ್ಯಕ್ತಿ ನಿಮಗೆ ತಿಳಿದಿದ್ದರೆ ಅಪಾಯಿಂಟ್ಮೆಂಟ್ ನಿಗದಿಪಡಿಸಿಕೊಳ್ಳಿ ಆ ವ್ಯಕ್ತಿಯನ್ನು ಭೇಟಿ ಮಾಡಿ ನೀವು ಏಕೆ ಈ ಸ್ಥಾನಕ್ಕೆ ಅತ್ಯುತ್ತಮರು ಎಂದು ತಿಳಿಸಿ ಆ ವ್ಯಕ್ತಿಯು ನಿಮ್ಮನ್ನು ಮತ್ತಷ್ಟು ಪ್ರೇರೇಪಿಸಲು ಸಾಧ್ಯವಾಗುತ್ತದೆ ಮತ್ತು ನಿಮ್ಮನ್ನು ಸಕಾರಾತ್ಮಕವಾಗಿ ಪ್ರೋತ್ಸಾಹಿಸುತ್ತಾರೆ ನಂತರ ಈ ವ್ಯಕ್ತಿಯೊಂದಿಗೆ ಮಾತನಾಡುವಾಗ ನೀವು ಮರುದಿನ ಸಂದರ್ಶಕರಿಗೆ ನೀವು ಕೆಲಸಕ್ಕೆ ಸೂಕ್ತರು ಎಂದು ಮನವರಿಕೆ ಮಾಡಿಕೊಳ್ಳುವ ಮೊದಲು ನೀವು ಅದನ್ನು ನೀವೇ ನಂಬಬೇಕು ನೀವು ಅಲ್ಲಿಗೆ ಹೋದ ನಂತರ ನೀವು ಅದನ್ನು ಪಡೆಯಬೇಕು ಮತ್ತು ನೀವು ಇದನ್ನು ಪಡೆಯದೆ ಹಿಂತಿರುಗಬಾರದು ನಾನು ಹೇಳುವುದೇನೆಂದರೆ ನೀವು ಅದನ್ನು ನೋಡಿದರೆ ಉದ್ಯೋಗದಾತರು ನಿಜವಾಗಿಯೂ ನಿಮ್ಮ ವ್ಯಕ್ತಿತ್ವ ಸಂವಹನ ಕೌಶಲ್ಯಗಳನ್ನು ನಿಮ್ಮ ನೋಟವನ್ನು ಮನೋಭಾವವನ್ನು ಮೌಲ್ಯಮಾಪನ ಮಾಡುತ್ತಿದ್ದಾರೆ ಮತ್ತು ನೀವು ಸಂಸ್ಥೆಗೆ ಹೊಂದಿಕೊಳ್ಳುತ್ತೀರಾ ನಿಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ತಿಳಿಯಲು ಬಯಸುತ್ತಾರೆ ಮತ್ತು ನಂತರ ಅವರು ನಿಮ್ಮ ಬಯೋಡೇಟಾವನ್ನು ಪರಿಶೀಲಿಸಲು ಬಯಸುತ್ತಾರೆ ಆದರೆ ಅಗ್ರ ನಾಲ್ಕು ಗುಣಗಳನ್ನು ನೋಡಿದರೆ ನಿಮ್ಮ ವ್ಯಕ್ತಿತ್ವ ಸಂವಹನ ಕೌಶಲ್ಯಗಳು ನಿಮ್ಮ ನೋಟ ನಿಮ್ಮ ವರ್ತನೆ ಅವು ಸಂಪೂರ್ಣವಾಗಿ ಮೃದು ಕೌಶಲ್ಯಗಳೊಂದಿಗೆ ಸಂಬಂಧಿಸಿವೆ ಮತ್ತು ಅವುಗಳಲ್ಲಿ ಕನಿಷ್ಠ ಮೂರು ನಿಮ್ಮ ದೇಹ ಭಾಷೆಗೆ ಸಂಬಂಧಿಸಿವೆ ಮತ್ತು ಮೃದು ಕೌಶಲ್ಯಗಳ ವಿಷಯದಲ್ಲಿ ಅವರು ಬಲವಾದ ಕೆಲಸದ ನೀತಿಗಳಂತಹ ಇತರ ಗುಣಗಳನ್ನು ಹುಡುಕುತ್ತಾರೆ ನೀವು ವೃತ್ತಿಪರರಾಗಿದ್ದೀರಾ ನೀವು ಬದ್ಧತೆಯನ್ನು ಹೊಂದಿದ್ದೀರಾ ನಿಮ್ಮ ಆತ್ಮವಿಶ್ವಾಸದ ಮಟ್ಟವನ್ನು ಹೊಂದಿದ್ದೀರಾ ಇದು ಮೃದು ಕೌಶಲ್ಯ ಮತ್ತು ನಿಮ್ಮ ದೇಹ ಭಾಷೆಯ ಬಲವಾದ ಸಂವಹನ ಕೌಶಲ್ಯಗಳ ಪ್ರೇರಣೆಯ ಉಪಕ್ರಮವು ನಾಯಕತ್ವದ ಕೌಶಲ್ಯಗಳ ಸಾಕ್ಷಿಯಾಗಿದೆ ಸಾಂಸ್ಥಿಕ ಕೌಶಲ್ಯಗಳ ಹೊಂದಾಣಿಕೆ ತಂಡಗಳಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ ಮೌಖಿಕ ಮತ್ತು ಅಮೌಖಿಕ ನಡವಳಿಕೆ ಸಮಯ ನಿರ್ವಹಣಾ ಕೌಶಲ್ಯಗಳ ಒತ್ತಡ ನಿರ್ವಹಣಾ ಕೌಶಲ್ಯಗಳು ವಿವರಗಳಿಗೆ ಸೂಕ್ಷ್ಮತೆಯನ್ನು ತೋರಿಸುವ ನಿಮ್ಮ ಸಾಮರ್ಥ್ಯ ಸ್ನೇಹಪರತೆ ಲಭ್ಯತೆ ತಂತ್ರ ಮತ್ತು ರಾಜತಾಂತ್ರಿಕ ಸಂಘರ್ಷ ಪರಿಹಾರ ಕೌಶಲ್ಯಗಳು ಆದರೆ ದೇಹ ಭಾಷೆಯ ವಿಷಯದಲ್ಲಿ ನಿಮ್ಮನ್ನು ಆಯ್ಕೆ ಮಾಡಬೇಕೆ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸುವಲ್ಲಿ ಸಂದರ್ಶನವು ನಿರ್ಣಾಯಕವಾಗಿರುತ್ತದೆ ಮತ್ತು ಅದಕ್ಕಾಗಿಯೇ ನೀವು ಉತ್ತಮವಾದ ಮೊದಲ ಅಭಿಪ್ರಾಯವನ್ನು ಮೂಡಿಸಬೇಕು ಮೊದಲ ಅನಿಸಿಕೆಗಳು ಆಗಾಗ್ಗೆ ತಾರ್ಕಿಕಕ್ಕಿಂತ ಹೆಚ್ಚು ನೀವು ಅದನ್ನು ಬದಲಾಯಿಸಲು ಪ್ರಯತ್ನಿಸಬಹುದು ಅದನ್ನು ಉತ್ತಮಗೊಳಿಸಬಹುದು ಆದರೆ ಸಂದರ್ಶನದಂತಹ ಸಂದರ್ಭಗಳಲ್ಲಿ ಮೊದಲ ಅನಿಸಿಕೆ ಸಹ ಕೊನೆಯ ಅನಿಸಿಕೆ ಆಗಿರುತ್ತದೆ ನೀವು ಮೊದಲ ಎರಡು ನಿಮಿಷಗಳಲ್ಲಿ ಪ್ರಸ್ತುತಪಡಿಸುವ ರೀತಿಯಲ್ಲಿ ಅವರು ತಕ್ಷಣವೇ ತಮ್ಮ ತೀರ್ಮಾನಗಳನ್ನು ರೂಪಿಸುತ್ತಾರೆ ಸಂದರ್ಶನದ ಫಲಿತಾಂಶವು ಹೆಚ್ಚಾಗಿ ಮೊದಲ ಐದು ನಿಮಿಷಗಳಲ್ಲಿ ನೀವು ಮಾಡುವ ಪ್ರಭಾವದ ಮೇಲೆ ಅವಲಂಬಿತವಾಗಿರುತ್ತದೆ ಆದರೆ ಮೃದು ಕೌಶಲ್ಯಗಳು ನಿಮ್ಮನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತವೆ ಅದು ಸಂದರ್ಶನದಲ್ಲಿ ಯಶಸ್ಸನ್ನು ಪಡೆಯಲು ಸಹಾಯ ಮಾಡುತ್ತದೆ ದೇಹ ಭಾಷೆಯ ಐದು ಪ್ರಮುಖ ಅಂಶಗಳನ್ನು ಮತ್ತು ಮೃದುವಾದ ಕೌಶಲ್ಯಗಳನ್ನು ನೆನಪಿನಲ್ಲಿಡಿ ಆದ್ದರಿಂದ ಇಲ್ಲಿ ಮೃದು ಕೌಶಲ್ಯ ಮತ್ತು ನಿಮ್ಮ ಮನಸ್ಸನ್ನು ಹೊಂದಿಸುವುದು ನಿಮ್ಮ ಒಟ್ಟಾರೆ ಚಲನಶಾಸ್ತ್ರದ ದೃಷ್ಟಿಯಿಂದ ಉಡುಗೆ ಹಸ್ತಲಾಘವ ನಿಮ್ಮ ಭಂಗಿ ಸನ್ನೆ ಇತ್ಯಾದಿ ಮತ್ತು ಉತ್ಸಾಹ ಮುಖ್ಯವಾಗಿದೆ ನೀವು ಎಷ್ಟು ಉತ್ಸಾಹಭರಿತರಾಗಿದ್ದೀರಿ ಎಂಬುದು ಸಂದರ್ಶಕರು ಎಷ್ಟು ಉತ್ಸಾಹಭರಿತರಾಗಿರಬಹುದು ಎಂಬುದನ್ನು ನಿರ್ಧರಿಸುತ್ತದೆ ಈ ಅಂಶಗಳನ್ನು ವೈಯಕ್ತಿಕವಾಗಿ ನೋಡೋಣ ರೈಲಿನಲ್ಲಿ ವಿಳಂಬವಾಗಬಹುದು ಅಪಘಾತ ಸಂಭವಿಸಬಹುದು ನೀವು ಸಮಯಕ್ಕೆ ತಲುಪುವುದನ್ನು ತಡೆಯಲು ಏನು ಬೇಕಾದರೂ ಸಂಭವಿಸಬಹುದು ಒಂದು ದಿನ ಮೊದಲು ನೀವು ಅಲ್ಲಿರಬೇಕು ಮತ್ತು ನೀವು ಸಂದರ್ಶನದ ಬಗ್ಗೆ ಗಂಭೀರವಾಗಿದ್ದರೆ ನೀವು ಸಮಯಕ್ಕೆ ಮುಂಚಿತವಾಗಿ ಅಲ್ಲಿರಬೇಕು ಮತ್ತು ಸಾಧ್ಯವಾದರೆ ಸ್ಥಳವನ್ನು ನೋಡಬಹುದು ಮತ್ತು ಅಲ್ಲಿ ನಿಮ್ಮನ್ನು ನೀವು ಪರಿಚಿತಗೊಳಿಸಿಕೊಳ್ಳಬಹುದು ಸಂದರ್ಶನದ ಮೊದಲು ನಿಮ್ಮೊಂದಿಗೆ ಮಾತನಾಡಲು ಬಾಸ್ ಸಹ ಕೆಲವೊಮ್ಮೆ ಅನೌಪಚಾರಿಕ ಕ್ರಮದಲ್ಲಿರಬಹುದು ಆದರೆ ನೀವು ಒಂದು ದಿನ ಮುಂಚಿತವಾಗಿ ಹೋಗಲು ಸಾಧ್ಯವಾಗದಿದ್ದರೆ ಅರ್ಧ ಗಂಟೆ ಮುಂಚಿತವಾಗಿ ತಲುಪ ಬಹುದು ಏಕೆಂದರೆ ಉದ್ಯೋಗ ಸಂದರ್ಶನಕ್ಕೆ ತಡವಾಗಿ ಬರುವುದು ಎಂದಿಗೂ ಪ್ರತ್ಯೇಕವಾಗಿಲ್ಲ ನೀವು ಅದನ್ನು ಕೊನೆಯ ನಿಮಿಷದ ಹನ್ನೊಂದನೇ ಗಂಟೆಯಲ್ಲಿ ಏಕೆ ಯೋಜಿಸಿದ್ದೀರಿ ಮತ್ತು ನೀವು ಸಾಧ್ಯವಾದರೆ ಸಂದರ್ಶನ ಸಭಾಂಗಣವನ್ನು ತಲುಪುವ ಮೊದಲು ವಿಶ್ರಾಂತಿ ಕೊಠಡಿಯಲ್ಲಿ ನಿಲ್ಲಿ ಇದು ಮತ್ತೊಮ್ಮೆ ಮುಖ್ಯವಾಗಿದೆ ನೀವು ತಡವಾಗಿ ತಲುಪುವ ಬದಲು ಸ್ವಲ್ಪ ಹೆಚ್ಚುವರಿ ಸಮಯವನ್ನು ಇಟ್ಟುಕೊಳ್ಳಿ ಮತ್ತು ಸಂದರ್ಶನ ಸಭಾಂಗಣಕ್ಕೆ ಧಾವಿಸಿ ವಿಶ್ರಾಂತಿ ಕೋಣೆಯಲ್ಲಿ ಸ್ವಲ್ಪ ಸಮಯ ಇರಿ ಮತ್ತು ನೀವು ಅವಸರದಲ್ಲಿ ಬಂದರೆ ಮತ್ತು ಬೆವರು ಸುರಿಸುತ್ತಿದ್ದರೆ ನೀವು ಬಂದಾಗ ನಿಮ್ಮನ್ನು ಹೊರಗೆ ಅಥವಾ ಒಳಗೆ ಕಾಯಲು ಕೇಳಿದರೆ ನಿಮ್ಮ ಮುಖವನ್ನು ನಿಧಾನವಾಗಿ ತೊಳೆಯಬಹುದು ಅದನ್ನು ಒರೆಸಿ ನಂತರ ತಾಜಾವಾಗಿ ಕಾಣಿಸಬಹುದು ನೀವು ಯಾರನ್ನು ಮೊದಲು ನೋಡುತ್ತೀರೋ ನಗುತ್ತ ಶುಭೋದಯ ಎಂದು ಹೇಳುತ್ತೀರಿ ಈ ಶುಭಾಶಯವು ತುಂಬಾ ಸ್ವಯಂಪ್ರೇರಿತವಾಗಿ ಬರಬೇಕು ಮತ್ತು ನೀವು ಸಭಾಂಗಣಕ್ಕೆ ಪ್ರವೇಶಿಸುವ ಮೊದಲು ಸಂದರ್ಶನದ ಸ್ಥಳವನ್ನು ತಲುಪಿದಾಗ ನಿಮ್ಮನ್ನು ಕುಳಿತುಕೊಳ್ಳಲು ಕಾಯಲು ಕೇಳಿದರೆ ಮತ್ತು ನಂತರ ಆಸನವನ್ನು ಎಳೆಯಬೇಡಿ ಲಭ್ಯವಿದ್ದರೆ ನಿಯತಕಾಲಿಕವನ್ನು ನಯವಾಗಿ ನೋಡಿ ಅಥವಾ ನೀವು ಕೆಲವು ಟಿಪ್ಪಣಿಗಳನ್ನು ತಯಾರಿಸಿದ್ದರೆ ತ್ವರಿತವಾಗಿ ನೋಡಿ ಆದರೆ ಅದು ಪತ್ರಿಕೆ ಅಥವಾ ಏನಾದರೂ ಆಗಿದ್ದರೆ ಓದಬೇಡಿ ಏಕೆಂದರೆ ಅದು ನಿಮ್ಮ ಮುಖವನ್ನು ಮುಚ್ಚುತ್ತದೆ ನೀವು ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಬೇಕು ನೀವು ಜನರೊಂದಿಗೆ ನಗುತ್ತಾ ಮಾತನಾಡಬೇಕು ತಿನ್ನಲು ಅಥವಾ ಕುಡಿಯಲು ಏನನ್ನಾದರೂ ನೀಡಿದರೆ ಅದನ್ನು ನಯವಾಗಿ ನಿರಾಕರಿಸಿ ನಿಮಗೆ ಕಾಫಿ ನೀಡುತ್ತಿದ್ದಾರೆ ಮತ್ತು ನಂತರ ಆಕಸ್ಮಿಕವಾಗಿ ನೀವು ಅದನ್ನು ನಿಮ್ಮ ಕೋಟ್ನ ಮೇಲೆ ಚೆನ್ನಾಗಿ ಧರಿಸಿರುವ ನಿಮ್ಮ ಹೊಸದಾಗಿ ಧರಿಸಿರುವ ಉಡುಪಿನ ಮೇಲೆ ಚೆಲ್ಲಿ ಕೊಂಡರೆ ಅದನ್ನು ತೊಳೆದುಕೊಳ್ಳಲು ಯಾವುದೇ ಮಾರ್ಗವಿಲ್ಲ ಮತ್ತು ನಂತರ ನೀವು ಉಡುಪಿನ ಮೇಲೆ ಆ ರೀತಿಯ ಟೀ ಸ್ಟ್ರೈನ್ ಕಾಫಿ ಸ್ಟ್ರೈನ್ನೊಂದಿಗೆ ಹೋಗುತ್ತೀರಿ ಅದು ಉತ್ತಮ ಪ್ರಭಾವವನ್ನು ಸೃಷ್ಟಿಸುವುದಿಲ್ಲ ಆ ಅಪಾಯವನ್ನು ತೆಗೆದುಕೊಳ್ಳಬೇಡಿ ಮತ್ತು ಜನರನ್ನು ದಿಟ್ಟಿಸಿ ನೋಡಬೇಡಿ ಇಷ್ಟವಿಲ್ಲದಿದ್ದರೂ ಅವರನ್ನು ಸೌಮ್ಯವಾಗಿ ನೋಡಿ ಇತರ ಅಭ್ಯರ್ಥಿಗಳ ಪರಿಚಯಕ್ಕಾಗಿ ಕಾಯಬೇಡಿ ಮತ್ತು ನೀವು ಆ ಪ್ರತಿಕ್ರಿಯೆಯನ್ನು ನಿಮ್ಮ ಸ್ವಂತ ಒಳಿತಿಗಾಗಿ ಬಳಸಬಹುದು ನಿಮ್ಮ ದೇಹಭಾಷೆಯ ಬಗ್ಗೆ ಜಾಗರೂಕರಾಗಿರಿ ಏಕೆಂದರೆ ನೀವು ಸಂದರ್ಶನ ಕೊಠಡಿಯೊಳಗೆ ಹೋದಾಗ ಮಾತ್ರ ನಿಮ್ಮ ದೇಹಭಾಷೆ ಮುಖ್ಯ ಎಂದು ನೀವು ಭಾವಿಸಬಹುದು ಆದರೆ ನಿಮ್ಮನ್ನು ಹೊರಗೆ ಇರಿಸಲಾಗಿರುವ ಸ್ಥಳದಲ್ಲಿ ಕೆಲವೊಮ್ಮೆ ಗುಪ್ತ ಕ್ಯಾಮೆರಾಗಳು ಇರಬಹುದು ಕೆಲವೊಮ್ಮೆ ಕಾರ್ಪೊರೇಟ್ ಕಚೇರಿಗಳಲ್ಲಿ ಕ್ಯಾಮೆರಾಗಳು ಕಾಣಿಸದ ಸ್ಥಳಗಳಲ್ಲಿ ನಿಮ್ಮನ್ನು ಕುಳಿತುಕೊಳ್ಳುವಂತೆ ಮಾಡುವ ಗೋಡೆಗಳಿವೆ ಆದರೆ ಗೋಡೆಗಳು ನಿಮಗೆ ಅಪಾರದರ್ಶಕವಾಗಿ ಕಾಣಿಸುತ್ತಿವೆ ಆದರೆ ಅದು ಪಾರದರ್ಶಕವಾಗಿರುತ್ತದೆ ಮತ್ತು ನಂತರ ಇನ್ನೊಂದು ಬದಿಯಲ್ಲಿ ಮನಶ್ಶಾಸ್ತ್ರಜ್ಞರು ಕುಳಿತು ನಿಮ್ಮನ್ನು ಗಮನಿಸುತ್ತಿರಬಹುದು ಮತ್ತು ಮೊದಲು ಮನಶ್ಶಾಸ್ತ್ರಜ್ಞರ ಅಭಿಪ್ರಾಯವನ್ನ ತೆಗೆದುಕೊಳ್ಳಲಾಗುತ್ತದೆ ಮನಶ್ಶಾಸ್ತ್ರಜ್ಞನು ನಿಮ್ಮಲ್ಲಿ ಕೆಲವು ರೀತಿಯ ಆಪರೇಟಿವ್ ನಡವಳಿಕೆಯನ್ನು ಕಂಡರೆ ಅವನು ಅಥವಾ ಅವಳು ಉದ್ಯೋಗದಾತರಿಗೆ ವರದಿ ಮಾಡುತ್ತಾರೆ ಮತ್ತು ಸಂದರ್ಶನ ಕೊಠಡಿಗೆ ಪ್ರವೇಶಿಸುವ ಮೊದಲೇ ಕಾಯುವ ಕೋಣೆಯಲ್ಲಿ ನಿಮ್ಮ ನಕಾರಾತ್ಮಕ ನಡವಳಿಕೆಯಿಂದಾಗಿ ನಿಮ್ಮನ್ನು ಈ ಮೊದಲು ತಿರಸ್ಕರಿಸಿರಬಹುದು ಸಂದರ್ಶನದ ಯಶಸ್ಸಿಗಾಗಿ ಉಡುಗೆ ಧರಿಸಬೇಕು ಏಕೆಂದರೆ ನೀವು ಎಂದಾದರೂ ಒಂದು ಪದವನ್ನು ಉಚ್ಚರಿಸುವ ಮೊದಲು ನಿಮ್ಮ ನೋಟವು ಬಹಳಷ್ಟು ಮಾತನಾಡುತ್ತದೆ ಇದು ನೀವು ಚೆನ್ನಾಗಿ ಸಜ್ಜುಗೊಂಡಿದ್ದೀರಿ ಮತ್ತು ವಿವರಗಳಿಗೆ ಗಮನ ಕೊಡುತ್ತೀರಿ ಎಂಬ ಭಾವನೆಯನ್ನು ನೀಡುತ್ತದೆ ಮತ್ತು ಸಾಮಾನ್ಯವಾಗಿ ನೀವು ಚೆನ್ನಾಗಿ ಬಟ್ಟೆ ಧರಿಸಿದಾಗ ನಿಮ್ಮ ಬಗ್ಗೆ ಆತ್ಮವಿಶ್ವಾಸ ಹೊಂದಿದ್ದೀರಿ ಎಂಬ ಭಾವನೆಯನ್ನು ನೀವು ಪಡೆಯುತ್ತೀರಿ ನೀವು ಸುಂದರವಾಗಿ ಕಾಣುತ್ತೀರಿ ಮತ್ತು ನಗುತ್ತೀರಿ ಆದರೆ ನೀವು ಹಾಗೆ ಮಾಡುವಾಗ ನಿಮ್ಮ ಉಡುಪಿನಲ್ಲಿ ಸಂಪ್ರದಾಯಶೀಲರಾಗಿರಲು ಪ್ರಯತ್ನಿಸಿ ಸಾಮಾನ್ಯವಾಗಿ ಔಪಚಾರಿಕ ಸಂದರ್ಭಗಳಲ್ಲಿ ಅವರು ನೀವು ಔಪಚಾರಿಕ ಪ್ಯಾಂಟ್ ಟೈ ಮತ್ತು ಶರ್ಟ್ನೊಂದಿಗೆ ಹೋಗಲು ಬಯಸುತ್ತಾರೆ ಭಾರತೀಯ ಸನ್ನಿವೇಶದಲ್ಲಿ ಮಹಿಳೆಯರು ಜೀನ್ಸ್ ಮತ್ತು ಟಿ ಶರ್ಟ್ನಂತೆ ಪ್ರಯತ್ನಿಸುವ ಬದಲು ಅದು ಸೀರೆ ಅಥವಾ ಸಲ್ವಾರ್ ಅಥವಾ ಚೂರಿದಾರ್ ಆಗಿರಲಿ ಅದು ಯಾವಾಗಲೂ ಸುರಕ್ಷಿತವಾಗಿರುತ್ತದೆ ಇದು ಸಾಂಪ್ರದಾಯಿಕವಾಗಿದೆ ಅವರು ನೀವು ಅನುಸರಿಸಲು ಸಾಧ್ಯವಾಗುವ ವಿಧಾನವನ್ನು ನೋಡಲು ಬಯಸುತ್ತಾರೆ ನೀವು ಬಯಸುವ ಸ್ಥಾನಕ್ಕನುಗುಣವಾಗಿ ಉಡುಪು ಧರಿಸುವುದು ಮುಖ್ಯವೇ ಹೊರತು ನೀವು ಹೊಂದಿರುವ ಸ್ಥಾನಕ್ಕಲ್ಲ ಕೆಲವೊಮ್ಮೆ ನೀವು ಸಮಾಜದಲ್ಲಿ ಬಹಳ ಶ್ರೀಮಂತರಾಗಿರಬಹುದು ನೀವು ತುಂಬಾ ಅದ್ದೂರಿಯಾಗಿ ಉಡುಗೆ ಧರಿಸುತ್ತೀರಿ ಎಂದು ನೀವು ಅವರಿಗೆ ತೋರಿಸಲು ಬಯಸುತ್ತೀರಿ ಆದರೆ ಕೆಲಸವು ತುಂಬಾ ವಿನಮ್ರವಾದ ಹುದ್ದೆಯಾಗಿದೆ ಆದರೆ ನೀವು ಕೆಲಸವನ್ನು ಬಯಸುತ್ತೀರಿ ನೀವು ಬಯಸುವ ಸ್ಥಾನಕ್ಕಾಗಿ ಮಾತ್ರ ಉಡುಗೆ ಧರಿಸುತ್ತೀರಿ ನೀವು ಹೊಂದಿರುವ ಸ್ಥಾನಕ್ಕಾಗಿ ಇದು ನಿಮ್ಮ ವ್ಯಕ್ತಿತ್ವ ಮತ್ತು ಮೌಲ್ಯಗಳನ್ನು ಪ್ರತಿಬಿಂಬಿಸುವ ರೀತಿಯ ಉಡುಪಿನಂತಹ ವ್ಯವಹಾರವಾಗಿರಬೇಕು ಇಸ್ತ್ರಿ ಮಾಡಿದ ಬಟ್ಟೆ ಮತ್ತು ನೆಚ್ಚಿನ ಉಡುಪನ್ನು ಹೊಂದಿದ್ದರೆ ಮತ್ತು ಅದು ನಿಮ್ಮ ಅದೃಷ್ಟದ ಉಡುಪಾಗಿದ್ದರೆ ಅದನ್ನು ಧರಿಸಿ ಆದರೆ ಅದು ಸ್ವಚ್ಛವಾಗಿರಬೇಕು ಅದು ಹೆಚ್ಚು ಸುಕ್ಕುಗಳನ್ನು ಹೊಂದಿರಬಾರದು ನೀವು ಹೊಂದಾಣಿಕೆಯ ಬಟ್ಟೆಗಳನ್ನು ಧರಿಸಿದರೂ ಅದು ಸರಳ ಹೊಂದಾಣಿಕೆಯಾಗಿರಬೇಕು ಅದು ತುಂಬಾ ಹೊಳೆಯುವ ಬಣ್ಣಗಳಾಗಿರಬಾರದು ಕೆಂಪು ಮತ್ತು ಹಳದಿ ಬಣ್ಣಗಳನ್ನು ಬಳಸಬಾರದು ಅವು ಪ್ರಕಾಶಮಾನವಾದ ಮತ್ತು ವಿನಾಶಕಾರಿ ಅದನ್ನು ತಪ್ಪಿಸಿ ಕ್ಲೀನ್ ಪಾಲಿಶ್ ಮಾಡಲಾದ ಕನ್ಸರ್ವೇಟಿವ್ ಬೂಟುಗಳನ್ನು ಬಳಸಬೇಕು ಕ್ಲೀನ್ ಅಚ್ಚುಕಟ್ಟಾದ ಹೇರ್ಸ್ಟೈಲ್ ಅನ್ನು ನಿರೀಕ್ಷಿಸಲಾಗಿದೆ ಸಂದರ್ಶನಕ್ಕೆ ಕನಿಷ್ಠ ಒಂದು ವಾರದ ಮೊದಲು ಒಂದೆರಡು ದಿನಗಳ ಕಾಲ ತಾಜಾ ಕ್ಷೌರ ಮಾಡುವುದು ಅಪೇಕ್ಷಣೀಯವಾಗಿದೆ ಉಗುರುಗಳನ್ನು ಟ್ರೀಮ್ಮ್ ಮಾಡುವುದು ಅದು ತುಂಬಾ ಧೂಳಿನಿಂದ ಕೂಡಿದ್ದರೆ ಮತ್ತು ನಂತರ ಅದನ್ನು ಅತಿಯಾಗಿ ಬೆಳೆಸಿದರೆ ಅದು ನೀವು ಉತ್ತಮ ನಡವಳಿಕೆಯನ್ನು ಕಾಪಾಡಿಕೊಳ್ಳುತ್ತಿಲ್ಲವೆಂದು ತೋರಿಸುತ್ತದೆ ಹಲ್ಲುಗಳನ್ನು ಸ್ವಚ್ಛಗೊಳಿಸಿ ಆಹಾರ ಪದಾರ್ಥಗಳು ಅಂಟಿಕೊಳ್ಳಬಾರದು ಮತ್ತು ವಾಸನೆ ಬರಬಾರದು ಅಮೌಖಿಕ ಸಂವಹನದ ಬಗ್ಗೆ ಮಾತನಾಡುವಾಗ ನಾನು ಈಗಾಗಲೇ ಸಾಕಷ್ಟು ಸಮಯವನ್ನು ಕಳೆದಿದ್ದೇನೆ ಮೇಕ್ಅಪ್ ಸರಳವಾಗಿರಬೇಕು ಕನಿಷ್ಠ ಕೊಲೋನ್ ಅಥವಾ ಸುಗಂಧವನ್ನು ಬಳಸಿ ನಾನು ಮೊದಲೇ ಸೂಚಿಸಿದಂತೆ ಅದು ಲಿಂಗವನ್ನು ಆಧರಿಸಿರಬೇಕು ನೀವು ಮಹಿಳೆಯಾಗಿದ್ದರೆ ಅದು ಸ್ತ್ರೀ ಸುಗಂಧ ಎಂದು ಸೂಚಿಸುವಂತಹವುಗಳನ್ನು ಬಳಸಬೇಕು ಸಂದರ್ಶನಗಳಿಗೆ ಡ್ರೆಸ್ ಕೋಡ್ನ ವಿಷಯದಲ್ಲಿ ಈ ರನ್ನರ್ ಜರ್ಕಿನ್ಸ್ ಅನ್ನು ಬಳಸಬೇಡಿ ಮತ್ತು ನಂತರ ನೀವು ಜಿಮ್ನಿಂದ ಬಂದವರಂತೆ ಮತ್ತು ನಂತರ ನೀವು ಜಿಮ್ ಜೀನ್ಸ್ ಟೀ ಶರ್ಟ್ಗಳಲ್ಲಿ ವಿಶೇಷವಾಗಿ ಅತ್ಯಂತ ವಿನಾಶಕಾರಿ ಶೀರ್ಷಿಕೆಗಳನ್ನು ಹೊಂದಿರುವ ಟೀ ಶರ್ಟ್ಗಳು ಬಳಸಬೇಡಿ ಹಿಂದಿನ ಉಪನ್ಯಾಸಗಳಲ್ಲಿ ಹೇಳಿದಂತೆ ಗಮನವನ್ನು ಬೇರೆಡೆಗೆ ಸೆಳೆಯುವ ಆಭರಣಗಳು ಬಲವಾದ ಸುಗಂಧವನ್ನು ಆಫ್ಟರ್ ಶೇವ್ ಅನ್ನು ಸಹ ತಪ್ಪಿಸಬೇಕು ಮದ್ಯದ ವಾಸನೆ ನೀವು ಹೆದರಿಕೆಯಿಂದಿರುತ್ತೀರಿ ಆದ್ದರಿಂದ ಒಂದು ಸಣ್ಣ ಪೆಗ್ ತೆಗೆದುಕೊಳ್ಳುತ್ತೇನೆ ಎಂದು ಭಾವಿಸುತ್ತೀರಿ ನೀವು ಪ್ರವೇಶಿಸಿದ ಕ್ಷಣದಲ್ಲಿ ಜನರು ಬೆಳ್ಳುಳ್ಳಿ ಮತ್ತು ಸಿಗರೇಟಿನ ವಾಸನೆಯನ್ನು ಅನುಭವಿಸುತ್ತಾರೆ ಮತ್ತು ಒಳಗೆ ಟೀ ಟೋಲರ್ ಒಬ್ಬ ವ್ಯಕ್ತಿ ಇದ್ದಾನೆ ಎಂದು ಊಹಿಸಿ ಧೂಮಪಾನ ಮಾಡಲು ಇಷ್ಟಪಡುವುದಿಲ್ಲ ಅಥವಾ ಚಹಾ ಅಥವಾ ಕಾಫಿಯನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತು ನೀವು ಪ್ರವೇಶಿಸಿದ ಕ್ಷಣದಲ್ಲಿ ಈ ವಿಷಯದ ಬಗ್ಗೆ ತುಂಬಾ ವಿಮುಖರಾಗಿ ನೀವು ಕೆಟ್ಟ ವ್ಯಕ್ತಿ ಎಂದು ಮಾನಸಿಕವಾಗಿ ಪ್ರಭಾವ ಬೀರುತ್ತಾರೆ ನಿಮ್ಮನ್ನು ಆಯ್ಕೆ ಮಾಡಬಾರದು ಎಂದುಕೊಳ್ಳುತ್ತಾರೆ ಕೆಲಸಕ್ಕೆ ಅತ್ಯಂತ ಸೂಕ್ತವಾದವರಾಗಿರಬಹುದು ನೀವು ಮೊದಲ ಪದವನ್ನು ಮಾತನಾಡಲು ಪ್ರಾರಂಭಿಸುವ ಮೊದಲೇ ನೀವು ಈಗಾಗಲೇ ನಕಾರಾತ್ಮಕ ಪ್ರಭಾವವನ್ನು ಸೃಷ್ಟಿಸುತ್ತಿದ್ದೀರಿ ಚೇವಿಂಗ್ ಗಮ್ ಉಪಯೋಗಿಸಬೇಡಿ ನಾನು ಚಿತ್ರದಲ್ಲಿ ಹಾಕಿರುವಂತೆ ಫಂಕಿ ವಿಚಿತ್ರ ಕೇಶವಿನ್ಯಾಸ ಬೇಡ ಆದರೆ ಕೆಲಸಕ್ಕೆ ಅಲ್ಲ ಅಂತೆಯೇ ವಿವಿಧ ಬಣ್ಣಗಳೊಂದಿಗೆ ಹೊಳಪು ಮಾಡಿದ ಉಂಗುರಗಳನ್ನು ಪ್ರದರ್ಶಿಸುವುದನ್ನು ತಪ್ಪಿಸಿ ಮತ್ತು ನಂತರ ಆ ವಸ್ತುಗಳು ಸಂದರ್ಶನದಲ್ಲಿ ಅಲ್ಲಿ ಕುಳಿತಿರುವ ಸಂಪ್ರದಾಯವಾದಿ ರೀತಿಯ ಜನರಿಗೆ ಅಲ್ಲ ನಂತರ ಅಮೌಖಿಕ ಬ್ಲಾಕರ್ಗಳನ್ನು ತಪ್ಪಿಸಿ ಅವು ವಾಸ್ತವವಾಗಿ ಅಮೌಖಿಕ ಸಂವಹನವನ್ನು ಬಹಳ ಪರಿಣಾಮಕಾರಿಯಾಗಿ ಬಳಸಬೇಕು ಆದರೆ ಕೆಲವು ವಸ್ತುಗಳ ಪರಿಕರಗಳನ್ನು ಬಳಸಬೇಡಿ ಇದರಿಂದಾಗಿ ಅವು ಬ್ಲಾಕರ್ಗಳಾಗಿ ಕಾರ್ಯನಿರ್ವಹಿಸುತ್ತವೆ ಅವರು ನೀವು ಸನ್ಗ್ಲಾಸ್ ಧರಿಸುವ ಬಗ್ಗೆ ನಕಾರಾತ್ಮಕ ಅಭಿಪ್ರಾಯವನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಾರೆ ಫೈಲ್ಗಳಿಗೆ ಕ್ಯಾರಿ ಬ್ಯಾಗ್ಗಳನ್ನು ಬಳಸಬೇಡಿ ನಂತರ ಕಪ್ಪು ಮಾತ್ರ ಧರಿಸುವುದನ್ನು ತಪ್ಪಿಸಿ ಕಡತಗಳು ಬಹಳ ಅಚ್ಚುಕಟ್ಟಾಗಿ ಮತ್ತು ಸೊಗಸಾಗಿ ಕಾಣಬೇಕು ಮತ್ತು ನೀವು ಅದನ್ನು ಕೊಂಡೊಯ್ಯಬೇಕಾದರೆ ನೀವು ಸೂಕ್ತವಾದ ಸೂಟ್ ಕೇಸ್ ಅನ್ನು ಹೊಂದಿರಬೇಕು ಅದು ತುಂಬಾ ವೃತ್ತಿಪರವಾಗಿ ಕಾಣುತ್ತದೆ ಆದರೆ ಬಳಸಿದ ಶಾಪಿಂಗ್ ಚೀಲಗಳು ಕೆಲವು ಬ್ರಾಂಡ್ ಹೆಸರನ್ನು ಹೊಂದಿರುತ್ತವೆ ಮತ್ತು ನಂತರ ಅದು ಬಹಳ ವೃತ್ತಿಪರವಲ್ಲದ ನೋಟವನ್ನು ನೀಡುತ್ತದೆ ಸಂದರ್ಶನವು ಇಂದು ಎಂದು ನಿಮಗೆ ನೆನಪಿದೆ ಮತ್ತು ನಂತರ ನೀವು ಹೋಗಿ ಕ್ಷೌರ ಮಾಡಲು ಧಾವಿಸುತ್ತೀರಿ ಅದು ಮತ್ತೆ ಬಹಳ ವೃತ್ತಿಪರರಲ್ಲದ ನೋಟವನ್ನು ನೀಡುತ್ತದೆ ಯಶಸ್ಸಿನ ಕೀಲಿಗಳು ಯಾವುವು ಮತ್ತೊಮ್ಮೆ ನಿಮ್ಮ ಮನಸ್ಸನ್ನು ತೆರವುಗೊಳಿಸಿ ಎಲ್ಲಾ ನಕಾರಾತ್ಮಕ ಚಾಟಿಂಗ್ಗಳನ್ನು ನಿಲ್ಲಿಸಿ ಮತ್ತು ನಿಮ್ಮ ಸೆಲ್ ಫೋನ್ ಮೊಬೈಲ್ ಫೋನ್ ಅನ್ನು ಆಫ್ ಮಾಡಿ ಅಥವಾ ಸಂಪೂರ್ಣವಾಗಿ ಸ್ವಿಚ್ ಆಫ್ ಮೋಡ್ನಲ್ಲಿ ಇರಿಸಿ ಅವರು ನಿಮಗೆ ಅತ್ಯಂತ ಪ್ರಮುಖವಾದ ಪ್ರಶ್ನೆಯನ್ನು ಕೇಳಿದಾಗ ಮತ್ತು ನಿಮ್ಮ ಮೊಬೈಲ್ ರಿಂಗಣಿಸುತ್ತಲೇ ಇದ್ದರೆ ಅತ್ಯಂತ ಕೆಟ್ಟ ದೇಹಭಾಷೆ ಇದು ಇದು ನಿಮ್ಮ ಸಂದರ್ಶನಕ್ಕೆ ಮರಣದಂಡನೆ ಎಂದು ನೀವು ಹೇಳಬಹುದು ಸಂದರ್ಶನದ ಮೊದಲು ಮೊಬೈಲ್ ಅನ್ನು ಸೈಲೆಂಟ್ ಮೋಡ್ನಲ್ಲಿ ಇರಿಸಲಾಗಿಲ್ಲ ಎಂಬ ಅಂಶದ ಬಗ್ಗೆ ಗಮನ ಹರಿಸಿಲ್ಲ ಏಕೆಂದರೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಸಂದರ್ಶನದ ಕ್ಷಣ ಮತ್ತು ಆ ಸಮಯದಲ್ಲಿ ಸಂದರ್ಶನಕ್ಕಿಂತ ಹೆಚ್ಚು ಮುಖ್ಯವಾದುದು ಯಾವುದೂ ಇಲ್ಲ ಯಾರೊಬ್ಬರ ಅಪಘಾತ ಅಥವಾ ಯಾವುದೋ ವಿಷಯದ ಬಗ್ಗೆ ತುರ್ತು ಕರೆ ಕೂಡ ಮುಖ್ಯವಲ್ಲ ಸಂದರ್ಶನವನ್ನು ತ್ವರಿತವಾಗಿ ಮುಗಿಸಲು ಮತ್ತು ನಂತರ ಯಾವುದೇ ಕರೆಗಳಿಗೆ ಉತ್ತರಿಸಿ ಆದರೆ ಮೊದಲು ಅಲ್ಲ ಮತ್ತು ನೀವು ಸರಿಯಾದ ಆಯ್ಕೆ ಎಂದು ನಿಮ್ಮ ಮೊದಲ ಪದವನ್ನು ಹೇಳುವ ಮೊದಲು ಅವರಿಗೆ ತಿಳಿಸಿ ಅವರು ಅದನ್ನು ಕೇಳುವ ಮೊದಲೇ ನಾನು ಸರಿಯಾದ ಅಭ್ಯರ್ಥಿ ಎಂದು ಅವರಿಗೆ ತೋರಿಸಿ ನಿಮ್ಮ ನಗು ಆತ್ಮವಿಶ್ವಾಸದ ಉತ್ಸಾಹವನ್ನು ಹೊರಸೂಸುವ ಭಾವನೆಯನ್ನು ಅವರಿಗೆ ನೀಡಿ ಇದರಿಂದಾಗಿ ಅವರು ನಿಮ್ಮನ್ನು ಅತ್ಯಂತ ಸಂಭಾವ್ಯ ಅಭ್ಯರ್ಥಿ ಎಂದು ಭಾವಿಸುತ್ತಾರೆ ಮತ್ತು ಅವರು ನಿಮ್ಮನ್ನು ಅಷ್ಟು ಸುಲಭವಾಗಿ ನಿರಾಕರಿಸಲು ಪ್ರಯತ್ನಿಸುವುದಿಲ್ಲ ಯಶಸ್ವಿ ಸಂದರ್ಶನದ ದೇಹ ಭಾಷೆಯ ಭಾಗವು ನೀವು ನಿಮ್ಮನ್ನು ಹೇಗೆ ಪ್ರಸ್ತುತಪಡಿಸುತ್ತೀರಿ ಎಂಬುದರ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ನೀವು ಉತ್ತಮ ವೈಯಕ್ತಿಕ ಸಂಪರ್ಕವನ್ನು ಸ್ಥಾಪಿಸಬೇಕಾಗಿದೆ ನೀವು ತುಂಬಾ ಸ್ನೇಹಪರರಾಗಿರಬೇಕು ಆದರೆ ಅದೇ ಸಮಯದಲ್ಲಿ ನೀವು ವೃತ್ತಿಪರರಾಗಿ ಕಾಣಬೇಕು ಮತ್ತು ಸಂದರ್ಶನದುದ್ದಕ್ಕೂ ನೀವು ವಿದ್ಯಾರ್ಥಿಗಳಾಗಿದ್ದರೆ ಕೈಕುಲುಕುವಾಗ ದೇಹಭಾಷೆಗೆ ಗಮನ ಕೊಡಿ ನೀವು ವಿದ್ಯಾರ್ಥಿ ಎಂದು ಹೆದರಬೇಡಿ ಮತ್ತು ಕುಳಿತುಕೊಳ್ಳಲು ಅನುಮತಿ ಕೇಳಬೇಕು ನೀವು ಅನುಮತಿಯಿಲ್ಲದೆ ಹೋಗಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಹ್ಯಾಂಡ್ ಶೇಕ್ ವಿಷಯದಲ್ಲಿ ದೃಢವಾದ ಹ್ಯಾಂಡ್ ಶೇಕ್ ಸೂಕ್ತವಾಗಿದೆ ಮತ್ತು ಇದು ಆತ್ಮವಿಶ್ವಾಸವನ್ನು ತೋರಿಸುತ್ತದೆ ಮತ್ತು ನೀವು ಹ್ಯಾಂಡ್ ಶೇಕ್ ಮಾಡಿದಾಗ ನೀವು ಕಣ್ಣಿನ ಸಂಪರ್ಕವನ್ನು ಹೊಂದಿರಬೇಕು ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಲು ಕಷ್ಟವಾಗಿದ್ದರೆ ನೀವು ಈ ಸರಳ ತಂತ್ರವನ್ನು ಪ್ರಯತ್ನಿಸಬಹುದು ಅಂದರೆ ನೀವು ಕೈಕುಲುಕುವಾಗ ವ್ಯಕ್ತಿಯ ಕಣ್ಣುಗಳ ಬಣ್ಣವನ್ನು ಗಮನಿಸುವುದರ ಮೇಲೆ ಗಮನ ಹರಿಸಬಹುದು ಸ್ವಲ್ಪ ಮೇಲಕ್ಕೆ ಹೋಗಿ ಹಣೆಯನ್ನು ನೋಡುವುದು ಇತರ ತಂತ್ರವಾಗಿದೆ ನೀವು ಈ ಕಡೆ ಅಥವಾ ಆ ಕಡೆ ನೋಡಬಾರದು ಅಥವಾ ನೀವು ಮೇಲಕ್ಕೆ ಅಥವಾ ಕೆಳಕ್ಕೆ ಹಿಂತಿರುಗಿ ನೋಡಬಾರದು ಮತ್ತು ನಾನು ಮೊದಲೇ ಹೇಳಿದಂತೆ ಬೆರಳುಗಳ ಗ್ರೈಂಡರ್ ಹ್ಯಾಂಡ್ ಶೇಕ್ ಮಾಡಬಾರದು ಇದು ನೀವು ವೃತ್ತಿಪರರಾಗಿದ್ದೀರಿ ಎಂದು ಸೂಚಿಸುವ ದೃಢವಾದ ಹ್ಯಾಂಡ್ ಶೇಕ್ ಆಗಿರಬೇಕು ಸಂದರ್ಶನದ ಸಮಯದಲ್ಲಿ ಸನ್ನೆಗಳು ತುಂಬಾ ಸೀಮಿತವಾಗಿರಬೇಕು ತೆರೆದ ಸನ್ನೆಗಳನ್ನು ಬಳಸಿ ನೀವು ತೀವ್ರವಾದ ಸನ್ನೆಗಳನ್ನು ಬಳಸುವ ಯಾವುದೇ ಸನ್ನೆಗಳು ನಿಮ್ಮ ಯಶಸ್ಸಿನ ಅವಕಾಶದ ದೃಷ್ಟಿಯಿಂದ ವಿನಾಶಕಾರಿ ಮತ್ತು ನೀವು ಯಾವುದೇ ನಕಾರಾತ್ಮಕ ಸನ್ನೆಗಳನ್ನು ಬಳಸ ಬಾರದು ವಿಶೇಷವಾಗಿ ರಕ್ಷಣಾತ್ಮಕ ಸನ್ನೆಗಳನ್ನು ತಪ್ಪಿಸಿ ಕಡತವನ್ನು ಇಲ್ಲಿ ಇರಿಸುವುದು ಕೈಚೀಲವನ್ನು ಮಧ್ಯದಲ್ಲಿ ಇರಿಸುವುದು ಅಥವಾ ಪೆನ್ನೊಂದಿಗೆ ಆಟವಾಡುವುದನ್ನು ತಪ್ಪಿಸಿ ಇವೆಲ್ಲವೂ ಆತಂಕ ಮತ್ತು ರಕ್ಷಣಾತ್ಮಕತೆಯನ್ನು ಸೂಚಿಸುತ್ತವೆ ಮತ್ತು ನೀವು ಸನ್ನೆಗಳನ್ನು ಬಳಸುವಾಗ ಅವು ನೈಸರ್ಗಿಕ ಮತ್ತು ಅರ್ಥಪೂರ್ಣವಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ ಉದಾಹರಣೆಗೆ ನಮಸ್ತೆ ಬಹಳ ಅರ್ಥಪೂರ್ಣವಾದದ್ದು ಮತ್ತು ಜನರು ಬಹಳ ಪ್ರಭಾವಿತರಾಗುತ್ತಾರೆ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳುವ ಮೂಲಕ ಮೊದಲ 30 ಸೆಕೆಂಡುಗಳಲ್ಲಿ ಯಶಸ್ಸನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸಿ ಸಾಂದರ್ಭಿಕವಾಗಿ ಅವರು ನಿಮ್ಮ ಹೆಸರನ್ನು ಕೇಳುತ್ತಾರೆ ನೀವು ಇದನ್ನು ತಂದಿದ್ದೀರಾ ನೀವು ಹೌದು ಸರ್ ಎಂದು ಹೇಳುವ ಬದಲು ನಿಮ್ಮ ತಲೆ ಅಲ್ಲಾಡಿಸುತ್ತೀರಿ ಮತ್ತು ಅನಿಮೇಷನ್ ತೋರಿಸಿ ಆ ಅನಿಮೇಟೆಡ್ನೆಸ್ ನೀವು ಸ್ಪೀಕರ್ ಮಾತನಾಡುವ ಕಡೆಗೆ ಸ್ಪಂದಿಸುತ್ತೀರಿ ಎಂದು ಸೂಚಿಸುತ್ತದೆ ಕಾರಣವೇನೆಂದರೆ ಸ್ವಗೊಂದಲಕ್ಕೊಳಗಾಗುತ್ತೀರಾ ಅಥವಾ ನಿಮ್ಮ ಬಗ್ಗೆ ನಿಮಗೆ ಖಚಿತತೆ ಇಲ್ಲವೇ ಅದು ಅವರಿಗೆ ಸ್ವಲ್ಪ ಅನುಮಾನ ಮೂಡಿಸುತ್ತದೆ ಆದ್ದರಿಂದ ಯಾವಾಗಲೂ ಭರವಸೆಯ ಧ್ವನಿಯನ್ನು ಬಳಸಿ ಆದ್ದರಿಂದ ಅವರು ನಿಮಗೆ ಏನನ್ನಾದರೂ ಕೇಳಿದರೆ ಅದು ಸವಾಲಿನದ್ದೆಂದು ತೋರುತ್ತದೆಯಾದರೂ ಹೌದು ಸರ್ ಸಾಧ್ಯವಿದೆ ಎಂದು ಹೇಳುವ ರೀತಿಯಲ್ಲಿ ಅವರೊಂದಿಗೆ ಮಾತನಾಡಿ ನಾನು ಅದನ್ನು ಮಾಡಲು ಪ್ರಯತ್ನಿಸುತ್ತೇನೆ ತಕ್ಷಣವೇ ಇಲ್ಲ ಇಲ್ಲ ಎಂದು ಹೇಳುವ ಬದಲು ನಾನು ಇದನ್ನು ಹೇಗೆ ಮಾಡಬಹುದು ಸಂದರ್ಶನದಲ್ಲಿ ಈ ಉತ್ತಮ ಮೊದಲ ಪ್ರಭಾವವನ್ನು ಹೇಗೆ ಮಾಡುವುದು ಎಂಬುದರ ಕುರಿತು ಯಾವಾಗಲೂ ಆ ಭರವಸೆಯ ಕ್ರಮದಲ್ಲಿರಿ ಈಗ ಬಟ್ಟೆ ನಿಮ್ಮ ಬಗ್ಗೆ ನೀವು ಏನು ಹೇಳುತ್ತೀರೋ ಅದಕ್ಕಿಂತ ಹೆಚ್ಚು ಮಾತನಾಡುತ್ತದೆ ಜಾರಿ ಮಾಡಲಾದ ಉಡುಗೆ ಸಂಹಿತೆ ಏನು ಮತ್ತು ಸೂಕ್ತವಾದ ಉಡುಗೆ ಯಾವುದು ಎಂಬುದನ್ನು ಕಂಡುಕೊಳ್ಳಿ ಉದಾಹರಣೆಗೆ ಒಂದು ಮಹಿಳೆಗೆ ಅದು ಎಲ್ಲಾ ಸೀರೆಗಳಾಗಿರಬೇಕು ಎಂದು ಕಂಪನಿ ಹೇಳುತ್ತದೆ ನೀವು ಕಂಪನಿಯಲ್ಲಿ ಆದ್ಯತೆ ನೀಡುವುದನ್ನು ಹೋಲುವ ಸೀರೆಯನ್ನು ಧರಿಸುವುದು ಉತ್ತಮ ನೀವು ಕೆಲಸಕ್ಕೆ ಬಂದಾಗ ನೀವು ಯಾವ ರೀತಿಯ ಉಡುಪನ್ನು ಧರಿಸುತ್ತೀರಿ ಎಂದು ಅವರು ಯೋಚಿಸಬೇಕಾಗಿಲ್ಲ ಉತ್ತಮ ಅಭಿಪ್ರಾಯವನ್ನು ನೀಡುತ್ತದೆ ಅವರು ತಮ್ಮ ನಿರ್ಧಾರದ ಸುಮಾರು 90 ಪ್ರತಿಶತದಷ್ಟು ನೋಟವನ್ನು ಮಾತ್ರ ಆಧರಿಸುತ್ತಾರೆ ಮತ್ತು ವಿಶೇಷವಾಗಿ ಅವರು ಅದನ್ನು ಮೊದಲ 30 ಸೆಕೆಂಡುಗಳಲ್ಲಿ ಮಾಡುತ್ತಾರೆ ಮತ್ತು ಆ ಮೊದಲ 30 ಸೆಕೆಂಡುಗಳಲ್ಲಿ ನೀವು ಅವರಿಗೆ ನಿಮ್ಮ ಕಂಪನಿಯ ಮೌಲ್ಯವನ್ನು ತಿಳಿದಿದ್ದೇನೆ ಎಂಬ ಅಭಿಪ್ರಾಯವನ್ನು ನೀಡುತ್ತೀರಿ ಇನ್ನೊಂದು ಪ್ರಮುಖ ವಿಷಯವೆಂದರೆ ಈ ಉತ್ಸಾಹ ಮತ್ತು ಕಣ್ಣಿನ ಸಂಪರ್ಕವು ಕಣ್ಣಿನ ಸಂಪರ್ಕವನ್ನು ಮಾಡುವ ಮೂಲಕ ನಿಮ್ಮ ಉತ್ಸಾಹವನ್ನು ತೋರಿಸುತ್ತದೆ ಅಮೌಖಿಕ ಸಂವಹನ ಮತ್ತೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಶಕ್ತಿಯ ಸಾಮರ್ಥ್ಯದ ಸಂಕೇತವನ್ನು ಸಹ ಕಳುಹಿಸುತ್ತದೆ ಅಂದರೆ ನೀವು ಕುಳಿತುಕೊಳ್ಳುವಾಗ ನೀವು ನಡೆದರೂ ನೀವು ಯಾವಾಗಲೂ ಆತ್ಮವಿಶ್ವಾಸದಿಂದ ಇದ್ದೀರಿ ಎಂದು ನೀವು ತೋರಿಸುತ್ತೀರಿ ಅಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಪ್ರದರ್ಶಿಸುತ್ತಿದ್ದೀರಿ ಎಂದು ಅವರಿಗೆ ತೋರಿಸಬೇಕು ನಾವು ಸಂದರ್ಶನಕ್ಕೆ ಮುಂಚಿನ ತ್ವರಿತ ಪರಿಶೀಲನಾಪಟ್ಟಿಯನ್ನು ತೆಗೆದುಕೊಳ್ಳೋಣ ಸೂಕ್ತವಾದ ಉಡುಪನ್ನು ಧರಿಸುವುದು ಮುಖ್ಯವಾಗಿದೆ ನಡೆಯುವುದರಿಂದ ಹಿಡಿದು ನಗುತ್ತಾ ಕುಳಿತುಕೊಳ್ಳುವವರೆಗೆ ಉತ್ತಮ ಭಂಗಿಯನ್ನು ಕಾಪಾಡಿಕೊಳ್ಳುವುದು ನಗು ಮೂಲಕ ಆತ್ಮವಿಶ್ವಾಸವನ್ನು ಹೊರಸೂಸುವುದು ದೃಢವಾದ ಕೈಕುಲುಕುವುದು ತಂಪಾದ ಮತ್ತು ಶಾಂತವಾದನಡವಳಿಕೆ ಕಿರಿಕಿರಿಗೊಳ್ಳಬಾರದು ಅವರು ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನಿಸುತ್ತಿದ್ದರೂ ಸಹ ನೀವು ಹಿಂಸಾತ್ಮಕವಾಗಿ ಪ್ರತಿಕ್ರಿಯಿಸಬಾರದು ಆದರೆ ಕೊನೆಯಲ್ಲಿ ಆಹ್ಲಾದಕರ ಭಾವನೆಯನ್ನು ಇಟ್ಟುಕೊಳ್ಳಿ ಕೊನೆಯಲ್ಲಿ ನೀವು ಅವರಿಗೆ ಒಳ್ಳೆಯ ಭಾವನೆಯನ್ನು ಬಿಡಬೇಕು ಅವರು ನಿಮಗಾಗಿ ಹಂಬಲಿಸುತ್ತಾರೆ ಮತ್ತು ಸಂದರ್ಶನದ ಸಮಯದಲ್ಲಿ ನಾನು ಮೊದಲು ಹೇಳಿದಂತೆ ಪ್ರವೇಶಿಸುವ ಮೊದಲು ಎರಡು ಬಾರಿ ಅನುಮತಿ ತೆಗೆದುಕೊಳ್ಳಿ ಬಾಗಿಲು ಮುಚ್ಚಿದರೂ ಸಹ ನೀವು ಬಾಗಿಲನ್ನು ತಟ್ಟಬೇಕು ನಾನು ಒಳಗೆ ಬರಬಹುದೇ ಎಂದು ಕೇಳಿಕೊಳ್ಳಿ ಮತ್ತು ನಂತರ ನೀವು ಪ್ರವೇಶಿಸಿ ಮತ್ತು ನೀವು ಪ್ರವೇಶಿಸುವಾಗ ಕೋಣೆಯಲ್ಲಿರುವ ಎಲ್ಲರನ್ನೂ ಸ್ವಾಗತಿಸಿ ಗುಡ್ ಮಾರ್ನಿಂಗ್ ಅಥವಾ ಭಾರತೀಯ ಸನ್ನಿವೇಶದಲ್ಲಿ ಎಲ್ಲರಿಗೂ ನಮಸ್ಕಾರ ಮತ್ತು ನೀವು ಹೋಗಿ ಅಭ್ಯರ್ಥಿಗಾಗಿ ಇರಿಸಲಾಗಿರುವ ಕುರ್ಚಿಯ ಮುಂದೆ ಕುಳಿತುಕೊಳ್ಳುವ ಮೊದಲು ಕುಳಿತುಕೊಳ್ಳಲು ಅನುಮತಿ ತೆಗೆದುಕೊಳ್ಳಿ ನಾನು ಕುಳಿತುಕೊಳ್ಳಬಹುದೇ ಸರ್ ಮತ್ತು ನಂತರ ಅವರು ಹೌದು ಎಂದು ಹೇಳಿದಾಗ ನೀವು ಧನ್ಯವಾದಗಳು ಸರ್ ಧನ್ಯವಾದಗಳು ಮೇಡಂ ಎಂದು ಹೇಳಿರಿ ಮತ್ತು ನೀವು ಕುಳಿತುಕೊಳ್ಳುವಾಗ ಹಿಂದಕ್ಕೆ ಒರಗಬೇಡಿ ಆರಾಮವಾಗಿರಬೇಡಿ ಆದರೆ ಸ್ವಲ್ಪ ಮುಂದಕ್ಕೆ ಬಾಗಿ ಮತ್ತು ಹಿಂಭಾಗಕ್ಕೆ ಕುಳಿತುಕೊಳ್ಳಬೇಡಿ ಸ್ವಲ್ಪ ಮುಂಭಾಗಕ್ಕೆ ಬನ್ನಿ ಇದು ನಿಮಗೆ ಆಸಕ್ತಿ ಇದೆ ಎಂಬುದನ್ನು ಸೂಚಿಸುತ್ತದೆ ಮತ್ತು ವಾಸ್ತವವಾಗಿ ಕ್ಲೈಮ್ಯಾಕ್ಸ್ ಕಡೆಗೆ ಥ್ರಿಲ್ಲರ್ ನೋಡುವಾಗ ನೀವು ಸ್ವಯಂಚಾಲಿತವಾಗಿ ಆಸನದ ಮುಂಭಾಗಕ್ಕೆ ಬರುತ್ತೀರಿ ಆ ಚಲನಚಿತ್ರವನ್ನು ನೋಡಲು ತುಂಬಾ ಆಸಕ್ತಿ ಹೊಂದಿದ್ದೀರಿ ಎಂದು ತೋರಿಸುತ್ತೀರಿ ಕೊನೆಯವರೆಗೆ ಕಣ್ಣಿನ ಸಂಪರ್ಕ ದೃಢವಾದ ಹ್ಯಾಂಡ್ಶೇಕ್ ಮಾಡಿ ಮತ್ತು ನಗುತ್ತಿರಿ ಅವರು ತುಂಬಾ ಆಕ್ರಮಣಕಾರಿಯಾಗಿದ್ದರೆ ತಪ್ಪಿಸಲು ಪ್ರಯತ್ನಿಸುವವರೆಲ್ಲರೂ ಅವರ ಉತ್ತಮ ದೇಹಭಾಷೆಯನ್ನು ಪ್ರತಿಬಿಂಬಿಸುತ್ತಾರೆ ಮತ್ತು ಸಾಮಾನ್ಯವಾಗಿ ನೀವು ಇತರ ವ್ಯಕ್ತಿಯ ದೇಹಭಾಷೆಯನ್ನು ಪುನರಾವರ್ತಿಸಲು ಪ್ರಯತ್ನಿಸಿದಾಗ ನೀವು ಆ ವ್ಯಕ್ತಿಯನ್ನು ಇಷ್ಟಪಡುತ್ತೀರಿ ಎಂದು ಸೂಚಿಸುತ್ತೀರಿ ಮತ್ತು ಆ ವ್ಯಕ್ತಿಯು ಸ್ವಯಂಚಾಲಿತವಾಗಿ ನಿಮ್ಮ ಕಡೆಗೆ ಆಕರ್ಷಿತನಾಗುತ್ತಾನೆ ನಾನು ಹೇಳಿದ ಕೆಲವು ವಿಷಯಗಳನ್ನು ತ್ವರಿತವಾಗಿ ಮರುಪರಿಶೀಲಿಸೋಣ ಗಮ್ ಅನ್ನು ಅಗಿಯುವುದಿಲ್ಲ ಇದು ನೀವು ದುರಹಂಕಾರಿಯಾಗಿದ್ದೀರಿ ಎಂದು ಸೂಚಿಸುತ್ತದೆ ನೀವು ಧೂಮಪಾನ ಮಾಡದಿರಿ ಅಥವಾ ಧೂಮಪಾನದ ನಂತರ ತಕ್ಷಣವೇ ಹೋಗಬೇಡಿ ಸಂದರ್ಶನವು ತುಂಬಾ ಮುಖ್ಯವಾಗಿದೆ ಎಂದು ನಿಮಗೆ ತಿಳಿದಿಲ್ಲ ಯಾವುದೇ ರೀತಿಯ ವ್ಯಾಕುಲತೆಗಳನ್ನು ಮಾಡಬೇಡಿ ನಿಮ್ಮ ಪೆನ್ನೊಂದಿಗೆ ಆಟವಾಡುವುದು ಮತ್ತು ನಿಮ್ಮ ಗಡಿಯಾರದೊಂದಿಗೆ ನಿಮ್ಮ ಕೀಲಿಗಳೊಂದಿಗೆ ಆಟವಾಡುವುದು ಕೀಲಿಗಳನ್ನು ಬಿಚ್ಚುವುದು ಮತ್ತು ನೀವು ಜೆಲ್ಲಿಯಂತೆ ಇದ್ದೀರಿ ಎಂದು ಈ ರೀತಿ ಕುಳಿತುಕೊಳ್ಳಬೇಡಿ ವಾಸ್ತವವಾಗಿ ಅನೇಕ ಸಂದರ್ಶನಗಳು ಅವರು ನಿಮಗೆ ಕಾಫಿ ಅಥವಾ ಪಾನೀಯವನ್ನು ನೀಡಿದಾಗ ಈ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ನೀವು ಎಷ್ಟು ತಂಪಾಗಿರುತ್ತೀರಿ ಎಂಬುದನ್ನು ನೋಡಲು ಬಯಸುತ್ತಾರೆ ಮತ್ತು ಅವರು ಅದನ್ನು ನಿಮ್ಮ ಉಡುಪಿನ ಮೇಲೆ ಸುರಿಯಬಹುದು ಮತ್ತು ನೀವು ಹೇಗೆ ಪ್ರತಿಕ್ರಿಯಿಸುತ್ತಿದ್ದೀರಿ ಎಂಬುದನ್ನು ನೋಡಬಹುದು ಅಥವಾ ನೀವು ಅದನ್ನು ಕುಡಿಯುವಾಗ ಅವರು ತೊಂದರೆದಾಯಕ ಪ್ರಶ್ನೆಗಳನ್ನು ಕೇಳಬಹುದು ಅಥವಾ ಅದು ತುಂಬಾ ಬಿಸಿಯಾಗಿರಬಹುದು ಮತ್ತು ತಿಳಿಯದೆ ನೀವು ಅದನ್ನು ಚೆಲ್ಲಿದ ನಂತರ ಅದು ಯಾರೊಬ್ಬರ ಮುಖದ ಮೇಲೆ ಬೀಳುತ್ತದೆ ಈಗ ಸಂದರ್ಶನದ ಸಮಯದಲ್ಲಿ ಅದನ್ನು ತೆಗೆದುಕೊಳ್ಳುವ ಪ್ರಲೋಭನೆಯನ್ನು ನೀವು ವಿರೋಧಿಸಿದರೆ ಈ ಎಲ್ಲಾ ತೊಂದರೆಗಳನ್ನು ತಪ್ಪಿಸಬಹುದು ಸಂದರ್ಶನ ಮುಗಿದ ನಂತರ ನಾನು ಅದನ್ನು ಹೊಂದಬಹುದು ಎಂದು ನೀವು ಹೇಳಬಹುದು ಆದರೆ ಈಗ ನಾನು ಪ್ರಶ್ನೆಗಳಿಗೆ ಉತ್ತರಿಸುವತ್ತ ಗಮನ ಹರಿಸಲು ಬಿಡುವುದಿಲ್ಲ ಸಂದರ್ಶನವನ್ನು ಮಾಡಿದ ನಂತರ ನೀವು ಅದನ್ನು ಹೇಗೆ ಮುಕ್ತಾಯಗೊಳಿಸುತ್ತೀರಿ ಮತ್ತೊಮ್ಮೆ ಕಣ್ಣಿನ ಸಂಪರ್ಕದ ನಗು ಧನ್ಯವಾದಗಳು ಎಂದು ಹೇಳಿ ದೃಢವಾದ ಹಸ್ತಲಾಘವ ಮಾಡಿ ಮತ್ತು ಅವರು ಹಸ್ತಲಾಘವ ಮಾಡುತ್ತಾರೆ ಆದರೆ ಅವರು ನಮಸ್ತೆ ಹೇಳದಿದ್ದರೆ ಆತ್ಮವಿಶ್ವಾಸದಿಂದ ಹೋರಡಿರಿ ಕುಗ್ಗಬೇಡಿ ಅಥವಾ ಹೋಗುವಾಗ ನಿಮ್ಮ ಕೈಗಳಿಂದ ವಿಷಯಗಳು ಬೀಳಲು ಬಿಡಬೇಡಿ ಮತ್ತೆ ಕುರ್ಚಿಯನ್ನು ಒದೆಯಬೇಡಿ ಸಂದರ್ಶನದಲ್ಲಿ ಏನಾಯಿತು ಎಂಬುದನ್ನು ನೀವು ಪ್ರವೇಶಿಸಿದ ರೀತಿಯ ಉತ್ಸಾಹದಿಂದ ನಿಮಗಾಗಿ ನಿಧಾನವಾಗಿ ದಾರಿ ಮಾಡಿಕೊಳ್ಳಿ ಅದು ನಿಮಗೆ ತುಂಬಾ ಕೆಟ್ಟದಾಗಿದ್ದರೂ ಸಹ ನೀವು ನಿರಾಶೆಗೊಂಡಿದ್ದೀರಿ ಆದರೆ ನೀವು ಹೊರಗೆ ಹೋಗುವವರೆಗೂ ನೀವು ಅದೇ ಉತ್ಸಾಹದಿಂದ ಹೋಗುತ್ತೀರಿ ಏಕೆಂದರೆ ಅವರು ಇನ್ನೂ ಗಮನಿಸುತ್ತಿದ್ದಾರೆ ಮತ್ತು ಅವರು ನೀವು ಯಶಸ್ವಿ ಅಭ್ಯರ್ಥಿಯಲ್ಲ ಎಂದು ನೀವು ಭಾವಿಸಲು ಪ್ರಯತ್ನಿಸುತ್ತಾರೆ ಇದು ನಿಮಗೆ ವಿಫಲವಾಗುತ್ತದೆ ಆದರೆ ದೇಹ ಭಾಷೆಯ ವಿಷಯದಲ್ಲಿ ನೀವು ವೈಫಲ್ಯವನ್ನು ಹೇಗೆ ತೆಗೆದುಕೊಳ್ಳುತ್ತೀರಿ ಎಂಬುದನ್ನು ಅವರು ನೋಡಲು ಬಯಸುತ್ತಾರೆ ಆದ್ದರಿಂದ ಅದು ಕೆಟ್ಟದಾಗಿದ್ದರೂ ನೀವು ಅದನ್ನು ಆತ್ಮವಿಶ್ವಾಸದಿಂದ ತೆಗೆದುಕೊಂಡಿದ್ದೀರಿ ಮತ್ತು ನಂತರ ನೀವು ಇನ್ನೂ ಉತ್ಸಾಹಭರಿತರಾಗಿದ್ದೀರಿ ಎಂದು ಅವರಿಗೆ ತೋರಿಸಿ ಕೆಲವೊಮ್ಮೆ ನಿಮ್ಮ ಪಾತ್ರದ ಭಾಗವು ಜನರನ್ನು ಆಕರ್ಷಿಸಬಹುದು ಮತ್ತು ನಂತರ ನೀವು ಮಾಹಿತಿ ಮತ್ತು ಜ್ಞಾನ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆಗಳ ವಿಷಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸದಿದ್ದರೂ ಸಹ ನಿಮ್ಮನ್ನು ಕೆಲಸಕ್ಕೆ ಆಯ್ಕೆ ಮಾಡಲು ಒತ್ತಾಯಿಸಬಹುದು ನೀವು ಸರಿಯಾದ ದೇಹಭಾಷೆಯೊಂದಿಗೆ ಸಂದರ್ಶನದಲ್ಲಿ ಯಶಸ್ಸನ್ನು ಪಡೆಯಬಹುದು ಎಂಬ ಚಿಂತನೆಯೊಂದಿಗೆ ಮುಕ್ತಾಯಗೊಳಿಸುತ್ತೇನೆ ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲಿ ನಿಮಗೆ ಯಶಸ್ಸನ್ನು ಹಾರೈಸುತ್ತೇನೆ ಯಶಸ್ಸನ್ನು ಪಡೆಯಲು ಸಕಾರಾತ್ಮಕ ದೇಹಭಾಷೆಯನ್ನು ಬಳಸಿ ಮತ್ತು ಬಳಸಲು ಸಾಧ್ಯವಾದಾಗ ಜನರು ನಿಮ್ಮನ್ನು ಆಯ್ಕೆ ಮಾಡದಿರುವುದು ತುಂಬಾ ಕಷ್ಟ ಎಂದು ನನಗೆ ಖಾತ್ರಿಯಿದೆ ಈ ವಿಡಿಯೋ ನೋಡಿದ ನಿಮಗೆ ಧನ್ಯವಾದಗಳು